ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ನನ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ಇದು ಕಾನ್ಪುರದ ಐಐಟಿಯಿಂದ ಎನ್ಪಿಟಿಇಎಲ್ ಮೂಕ್ ಕೋರ್ಸ್ ಆಗಿದೆ ನಾನು ರವಿಚಂದ್ರನ್ ನಿಮಗೆ ಈ ಕೋರ್ಸ್ ನೀಡುತ್ತಿದ್ದೇನೆ ನಾವು ಈ ಕೋರ್ಸ್ನ ನಾಲ್ಕನೇ ವಾರದಲ್ಲಿದ್ದೇವೆ ಮಾಡ್ಯೂಲ್ ಸಂಖ್ಯೆ 2 ಉಪನ್ಯಾಸ ಸಂಖ್ಯೆ 20 ಈಗ ಈ ವಾರ ಸಂವಹನದ ಮೇಲೆ ಕೇಂದ್ರೀಕೃತವಾಗಿದೆ ಮತ್ತು ಸಂವಹನಕ್ಕೆ ಮೃದು ಕೌಶಲ್ಯಗಳು ಹೇಗೆ ಸಂಬಂಧಿಸಿವೆ ಆ ಅರ್ಥದಲ್ಲಿ ನಾವು ಸಂವಹನ ಮತ್ತು ಮೃದು ಕೌಶಲ್ಯಗಳ ಅತ್ಯಂತ ಅವಿಭಾಜ್ಯ ಅಂಗವಾಗಿ ಆಲಿಸುವ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದ್ದೇವೆ ಕಳೆದ ಉಪನ್ಯಾಸದಲ್ಲಿ ನಾವು ಆಲಿಸುವಿಕೆಯನ್ನು ಸಂವಹನದ ಅವಿಭಾಜ್ಯ ಅಂಗವಾಗಿ ನೋಡಿದ್ದೇವೆ ಅದರ ಬಗ್ಗೆ ಮಾತನಾಡುವಾಗ ಓದುವುದು ಮಾತನಾಡುವುದು ಮತ್ತು ಬರೆಯುವುದು ಸಂವಹನದ ಅವಿಭಾಜ್ಯ ಅಂಗವಾಗಿದೆ ಎಂದು ನಾನು ಹೇಳಿದೆ ನಾನು ಸಹ ಕೇಳುವ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳನ್ನು ತೆರವುಗೊಳಿಸಿದ್ದೇನೆ ಉದಾಹರಣೆಗೆ ಉತ್ತಮ ಭಾಷಣಕಾರರಾಗಲು ನೀವು ಕೇಳುಗರಾಗಿರಬೇಕಾಗಿಲ್ಲ ಎಂಬ ತಪ್ಪು ಕಲ್ಪನೆಯನ್ನು ಜನರು ಹೊಂದಿದ್ದಾರೆ ಅದು ಸಂಪೂರ್ಣ ತಪ್ಪು ಕಲ್ಪನೆ ಅದನ್ನು ನಾನು ತೆರವುಗೊಳಿಸಿದ್ದೇನೆ ಮತ್ತು ಅಂತಹ ಇತರ ತಪ್ಪು ಕಲ್ಪನೆಗಳು ಇವೆ ಮಾತನಾಡುವುದು ಮಾತ್ರ ಶಕ್ತಿಯನ್ನು ಬಳಸುತ್ತದೆ ಆಲಿಸುವುದಲ್ಲ ಏಕೆಂದರೆ ಜನರು ಆಲಿಸುವುದನ್ನು ನಿಷ್ಕ್ರಿಯ ಚಟುವಟಿಕೆ ಎಂದು ಭಾವಿಸುತ್ತಾರೆ ಮತ್ತು ನಂತರ ಅದು ಯಾವುದೇ ಶಕ್ತಿಯನ್ನು ಬಳಸುವುದಿಲ್ಲ ತದನಂತರ ನಾವು ಕೇಳುವ ಮತ್ತು ಆಲಿಸುವ ನಡುವಿನ ವ್ಯತ್ಯಾಸವನ್ನು ಕೇಂದ್ರೀಕರಿಸಿದ್ದೇವೆ ಆದ್ದರಿಂದ ನೀವು ಅರ್ಥಮಾಡಿಕೊಂಡಂತೆ ಕೇಳುವಿಕೆಯು ಮೂಲಭೂತವಾಗಿ ದೈಹಿಕ ಚಟುವಟಿಕೆಯಾಗಿದೆ ಮತ್ತು ನಂತರ ಅದು ಯಾವುದೇ ಜಾಗೃತ ಮನಸ್ಸಿನ ಪ್ರಕ್ರಿಯೆಯನ್ನು ಒಳಗೊಂಡಿರುವುದಿಲ್ಲ ಆದ್ದರಿಂದ ಇದು ಪ್ರಜ್ಞಾಹೀನವಾಗಿರಬಹುದು ಮತ್ತು ಅದು ನಮ್ಮ ಯಾವುದೇ ಚಟುವಟಿಕೆಯನ್ನು ತೊಂದರೆಗೊಳಿಸುವುದಿಲ್ಲ ಆಲಿಸುವುದು ಮಾನಸಿಕ ಚಟುವಟಿಕೆಯಾಗಿದೆ ಇದು ಗ್ರಹಿಕೆ ಆಯ್ಕೆ ಸಂಘಟನೆ ಸಮೀಕರಣದ ವ್ಯಾಖ್ಯಾನ ಮೌಲ್ಯಮಾಪನ ಮತ್ತು ಪ್ರತಿಕ್ರಿಯೆಯನ್ನು ಒಳಗೊಂಡಿರುತ್ತದೆ ನಾನು ಹೇಳಿದಂತೆ ಉತ್ತಮ ಕೇಳುಗನಾಗಲು ಮೊದಲ ಹೆಜ್ಜೆ ಮನಸ್ಸಿನಲ್ಲಿ ಅತ್ಯಂತ ಮುಕ್ತ ಚೌಕಟ್ಟಿನಲ್ಲಿ ಇಟ್ಟುಕೊಳ್ಳುವುದು ನಾನು ಸರಳವಾಗಿ ಹೇಳಿದ್ದೇನೆ ನಿಮ್ಮ ಮನಸ್ಸನ್ನು ಮುಕ್ತವಾಗಿಟ್ಟುಕೊಳ್ಳಿ ಮತ್ತು ತೀರ್ಮಾನಕ್ಕೆ ನಾನು ಯಾವುದೇ ರೀತಿಯ ಪೂರ್ವಾಗ್ರಹದಿಂದ ಮುಕ್ತವಾಗಿರಿ ಎಂದು ಹೇಳಿದ್ದೇನೆ ಸಂಬಂಧಪಟ್ಟ ಜನರು ನಿಜವಾಗಿಯೂ ಮುಕ್ತ ಮನಸ್ಸಿನವರಲ್ಲದಿದ್ದರೆ ಮತ್ತು ಯಾವುದೇ ಪೂರ್ವಾಗ್ರಹವಿಲ್ಲದೆ ಜನರ ಮಾತನ್ನು ಕೇಳದಿದ್ದರೆ ವೈದ್ಯರು ನಿಜವಾಗಿಯೂ ಗರ್ಭಪಾತಕ್ಕೆ ಹೋಗುತ್ತಿದ್ದರು ಮತ್ತು ನಿಜವಾಗಿಯೂ ಒಬ್ಬ ಪ್ರತಿಭೆಯನ್ನು ಹೇಗೆ ಕೊಲ್ಲುತ್ತಿದ್ದರು ಎಂಬುದನ್ನು ವಿವರಿಸಲು ನಾನು ಬೀಥೋವನ್ ಕಥೆಯನ್ನು ನೀಡಿದ್ದೇನೆ ಆದ್ದರಿಂದ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿಮ್ಮ ಮನಸ್ಸು ಮುಕ್ತವಾಗಿರಬೇಕು ಮತ್ತು ಯಾವುದೇ ರೀತಿಯ ಪೂರ್ವಾಗ್ರಹವನ್ನು ಹೊಂದಿರಬಾರದು ನಾವು ಮುಂದುವರಿಯೋಣ ಮತ್ತು ಪರಿಣಾಮಕಾರಿ ಸಂವಹನದ ಕುರಿತು ಇನ್ನಷ್ಟು ನೋಡೋಣ ಪರಿಣಾಮಕಾರಿ ಸಂವಹನದ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳಿವೆ ಅದು ನಿಮ್ಮ ಆಲಿಸುವ ಕೌಶಲ್ಯಗಳನ್ನು ಸುಧಾರಿಸುವುದರೊಂದಿಗೆ ಪರಸ್ಪರ ಸಂಬಂಧ ಹೊಂದಿದೆ ಜೊತೆಗೆ ನೀವು ಸಕ್ರಿಯ ಕೇಳುಗರಾಗುತ್ತೀರಿ ಈ ಮಾಡ್ಯೂಲ್ ನಿರ್ದಿಷ್ಟವಾಗಿ ಈ ಉಪನ್ಯಾಸದಲ್ಲಿ ನಾನು ಗಮನಹರಿಸಲಿದ್ದೇನೆ ಅಥವಾ ನಾನು ನಿಮ್ಮನ್ನು ಸಕ್ರಿಯ ಕೇಳುಗನನ್ನಾಗಿ ಮಾಡಲಿದ್ದೇನೆ ಆದ್ದರಿಂದ ನಾನು ಇದರ ಬಗ್ಗೆ ಹೆಚ್ಚು ಹೇಳುತ್ತೇನೆ ಒಟ್ಟಾರೆಯಾಗಿ ನೀವು ಪರಿಣಾಮಕಾರಿ ಸಂವಹನವನ್ನು ನೋಡಿದರೆ ಈ ಸಂವಹನ ಅಂಶದ ಬಗ್ಗೆ ಕೆಲವು ಚಕಿತಗೊಳಿಸುವ ಸಂಗತಿಗಳು ವಿವಿಧ ಸಂಶೋಧನೆಗಳಿಂದ ಬರುತ್ತಿವೆ ಆದ್ದರಿಂದ ಒಂದು ಸಂಶೋಧನೆಯು ಸುಮಾರು 60 ಪ್ರತಿಶತದಷ್ಟು ಕೇಳುವಿಕೆಯು ಪರಿಣಾಮಕಾರಿ ಸಂವಹನದಲ್ಲಿ ತೊಡಗಿಸಿಕೊಂಡಿದೆ ಎಂದು ಸೂಚಿಸುತ್ತದೆ ಇದರರ್ಥ ಪರಿಣಾಮಕಾರಿ ಸಂವಹನದಲ್ಲಿ ಪರಿಣಾಮಕಾರಿ ಯಶಸ್ವಿ ಅರ್ಥಪೂರ್ಣ ಫಲಪ್ರದ ಅರವತ್ತು ಪ್ರತಿಶತ ಮುಖ್ಯ ಭಾಗವಾಗಿರುವ ಸಂವಹನವು ವಾಸ್ತವವಾಗಿ ಕೇಳುವುದು ಮತ್ತು ಮಾತನಾಡುವುದಿಲ್ಲ ಮಾತನಾಡುವುದು ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ಎಂದು ಜನರು ಭಾವಿಸುತ್ತಾರೆ ಆದರೆ ಇದು ಇನ್ನೊಂದು ಮಾರ್ಗವಾಗಿದೆ ಈಗ ಇದು ಪರಿಣಾಮಕಾರಿ ಸಂವಹನವಾಗಿದೆ ನಿಷ್ಪರಿಣಾಮಕಾರಿ ಸಂವಹನ ಕೇಳುವ ಅಂಶವು ಕಡಿಮೆ ಮತ್ತು ಕಡಿಮೆ ಆಗುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು ಮೂವತ್ತು ಶೇಕಡಾ ಇಪ್ಪತ್ತು ಶೇಕಡಾ ಹತ್ತು ಶೇಕಡಾ ಮತ್ತು ಶೂನ್ಯವೂ ಆಗಿರಬಹುದು ಕೇಳುವುದೇ ಇಲ್ಲ ಆದ್ದರಿಂದ ಅವರು ನಿಮ್ಮ ಮಾತನ್ನು ಕೇಳುತ್ತಿದ್ದಾರೆ ಎಂದು ನಿಮಗೆ ಅನಿಸಿಕೆ ನೀಡಲು ಪ್ರಯತ್ನಿಸುವ ಜನರಿದ್ದಾರೆ ಆದರೆ ವಾಸ್ತವವಾಗಿ ಅವರು ನಿಮ್ಮ ಮಾತನ್ನು ಕೇಳುವುದಿಲ್ಲ ಆದ್ದರಿಂದ ಇದು ವಾಸ್ತವವಾಗಿ ನಿಷ್ಪರಿಣಾಮಕಾರಿ ಸಂವಹನಕ್ಕೆ ಸಮಾನವಾಗಿರುತ್ತದೆ ಪರಿಣಾಮಕಾರಿ ಸಂವಹನದ ಕುರಿತು ಇತರ ಆಸಕ್ತಿದಾಯಕ ಅಂಶ ಯಾವುದು ಮತ್ತು ಆಲಿಸುವಿಕೆಯು ಎಲ್ಲಿ ಒಳಗೊಂಡಿರುತ್ತದೆ ನಮ್ಮ ಕೇಳುವ ಸಾಮರ್ಥ್ಯದ ಶೇಕಡಾ 25 ರಷ್ಟು ಮಾತ್ರ ನಾವು ಬಳಸುತ್ತೇವೆ ಎಂದು ಎಂದು ಮತ್ತೊಂದು ಸಂಶೋಧನೆ ತೋರಿಸುತ್ತದೆ ಇದು ಆಶ್ಚರ್ಯಕರ ಅಂಶವಾಗಿದೆ ಏಕೆಂದರೆ 60 ಪ್ರತಿಶತದಷ್ಟು ಆಲಿಸುವಿಕೆಯು ಪರಿಣಾಮಕಾರಿ ಸಂವಹನದ ವಿಷಯದಲ್ಲಿ ತೊಡಗಿಸಿಕೊಂಡಾಗ ಹೆಚ್ಚಿನ ಬಾರಿ ನಾವು ನಮ್ಮ ಆಲಿಸುವ ಸಾಮರ್ಥ್ಯದ 100 ಪ್ರತಿಶತವನ್ನು ಬಳಸುವುದಿಲ್ಲ ಮತ್ತು ನಾವು ನಮ್ಮ ಆಲಿಸುವ ಸಾಮರ್ಥ್ಯವನ್ನು ಕೇವಲ 20 ಪ್ರತಿಶತದಷ್ಟು ಕಡಿಮೆ ಬಳಸುತ್ತಿದ್ದೇವೆ ಈಗ ಇದು ನಿಮ್ಮನ್ನು ಎಚ್ಚರಿಸಬೇಕು ಇದು ನಿಮಗೆ ಒಂದು ರೀತಿಯ ಸ್ವಯಂ ಅರಿವನ್ನು ನೀಡುತ್ತದೆ ಮತ್ತು ನಂತರ ನೀವು ಕೇಳುತ್ತಲೇ ಇರಬೇಕು ನಾನು ಇದನ್ನು ಮಾಡುತ್ತಿದ್ದೇನೆಯೇ ನಾನು ಎಲ್ಲಾ ಸಮಯದಲ್ಲೂ ನನ್ನ ಆಲಿಸುವಿಕೆಯನ್ನು ಬಳಸುತ್ತಿಲ್ಲವೇ ಮತ್ತು ನಾನು ನನ್ನ ಮಾತನ್ನು ಗರಿಷ್ಠಗೊಳಿಸುತ್ತಿದ್ದೇನೆ ಮತ್ತು ನನ್ನ ಮಾತನ್ನು ಕಡಿಮೆ ಮಾಡುತ್ತಿದ್ದೇನೆಯೇ ಆಲಿಸುವುದು ಕೇಳುವುದನ್ನು ಮುಂದುವರಿಸಿ ಮತ್ತು ಯಾವುದೇ ಪರಿಣಾಮಕಾರಿ ಸಂವಹನದಲ್ಲಿ ನಿಮ್ಮ ಆಲಿಸುವ ಭಾಗವನ್ನು ಗರಿಷ್ಠಗೊಳಿಸಲು ಪ್ರಯತ್ನಿಸಿ ಸಂಶೋಧನೆಯ ಆಧಾರದ ಮೇಲೆ ನಮಗೆ ಹೇಳಲಾದ ಮತ್ತೊಂದು ಕುತೂಹಲಕಾರಿ ಸಂಗತಿಯೆಂದರೆ ಜನರಿಗೆ ಕೇವಲ 8 ಗಂಟೆಗಳ ಅಂತರದಲ್ಲಿ ಕೇಳಿದ ಶೇಕಡಾ 50 ರಷ್ಟು ನೆನಪಿರುವುದಿಲ್ಲ ಇದರರ್ಥ ನೀವು ಇದೀಗ ಏನನ್ನಾದರೂ ಕೇಳಿದರೆ ಸುಮಾರು 8 ಗಂಟೆಗಳಲ್ಲಿ ನೀವು ಅದರಲ್ಲಿ 50 ಪ್ರತಿಶತವನ್ನು ಮಾತ್ರ ನೆನಪಿಸಿಕೊಳ್ಳುತ್ತೀರಿ ಈಗ ನೀವು ಅದನ್ನು 100 ಪ್ರತಿಶತ ಹೇಗೆ ನೆನಪಿಸಿಕೊಳ್ಳುತ್ತೀರಿ ಆದ್ದರಿಂದ ಸಕ್ರಿಯ ಆಲಿಸುವಿಕೆಯ ವಿಷಯದಲ್ಲಿ ನಾವು ಮಾತನಾಡುವ ಕೌಶಲ್ಯಗಳ ಅಡಿಯಲ್ಲಿ ಬರುವ ಮಾರ್ಗಗಳಿವೆ ಸಕ್ರಿಯ ಕೇಳುಗನಾಗಲು ಮತ್ತು ನಂತರ ವಿಷಯಗಳನ್ನು 100 ಪ್ರತಿಶತ ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಮುಖ ಲಕ್ಷಣವೆಂದರೆ ಟಿಪ್ಪಣಿಗಳನ್ನು ಬಳಸುವುದು ಆದ್ದರಿಂದ ನೀವು ಯಾರನ್ನಾದರೂ ಕೇಳುತ್ತಿದ್ದರೂ ಸಹ ನಿಮ್ಮ ಮುಂದೆ ಒಂದು ರೀತಿಯ ಮುಖಾಮುಖಿ ಸಂಭಾಷಣೆಯಲ್ಲಿ ಅದು ಮುಖ್ಯವಾದ ಮಾತಾಗಿದ್ದರೆ ಸಣ್ಣ ಪೇಪರ್ ಸಣ್ಣ ನೋಟ್ಪ್ಯಾಡ್ ಇಟ್ಟುಕೊಳ್ಳುವುದರಿಂದ ಯಾವುದೇ ಹಾನಿ ಇಲ್ಲ ಮತ್ತು ನಂತರ ನೀವು ಮುಖ್ಯವಾದ ಪದಗಳ ಬಗ್ಗೆ ಟಿಪ್ಪಣಿಗಳನ್ನು ತೆಗೆದುಕೊಳ್ಳುತ್ತೀರಿ ಕೀವರ್ಡ್ಗಳು ಮತ್ತು ಪದಗುಚ್ಛಗಳು 100 ಪ್ರತಿಶತ ಇಲ್ಲದಿದ್ದರೆ ನೀವು ಸುಮಾರು 90 ಪ್ರತಿಶತವನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಮೂರು ಸಂಗತಿಗಳು ಪರಿಣಾಮಕಾರಿ ಸಂವಹನದ ವಿಷಯದಲ್ಲಿ ಕೇವಲ 60 ಪ್ರತಿಶತದಷ್ಟು ಆಲಿಸುವಿಕೆ ಇದೆ ಆದರೆ ಯಾವುದೇ ಪರಿಣಾಮಕಾರಿ ಸಂವಹನದಲ್ಲಿ 60 ಪ್ರತಿಶತದಷ್ಟು ಅಗತ್ಯವಿದೆ ಮತ್ತು ನಾವು ಸಾಮಾನ್ಯವಾಗಿ ನೆನಪಿನಲ್ಲಿಟ್ಟುಕೊಳ್ಳುವ ಹೊರತಾಗಿಯೂ 25 ಪ್ರತಿಶತ ಆಲಿಸುವ ಸಾಮರ್ಥ್ಯವನ್ನು ನಾವು ಬಳಸುತ್ತೇವೆ ನಾವು ಕೇಳಿದ ಅರ್ಧದಷ್ಟು ಮಾತ್ರ ಅಂದರೆ 8 ಗಂಟೆಗಳ ಅಂತರದ ನಂತರ ನಿಮ್ಮನ್ನು ಎಚ್ಚರಿಸುವ ವಿಷಯಗಳಾಗಿರಬೇಕು ಮತ್ತು ನಿಮ್ಮನ್ನು ಸಕ್ರಿಯ ಸಂವಹನದಲ್ಲಿ ಆಸಕ್ತಿ ಹೊಂದಿರುವ ಸಕ್ರಿಯವಾಗಿ ಆಲಿಸುವ ವ್ಯಕ್ತಿಯನ್ನಾಗಿ ಮಾಡಲು ಪ್ರಯತ್ನಿಸಬೇಕು ಸಾಮಾನ್ಯವಾಗಿ ಉತ್ತಮ ಸಂವಹನ ಸ್ವತಃ ಉತ್ತಮ ಆಲಿಸುವಿಕೆಯ ಬಗ್ಗೆಯಾಗಿದೆ ಪರಿಣಾಮಕಾರಿ ಸಂವಹನದ ಪ್ರಮುಖ ಕೌಶಲ್ಯವೆಂದರೆ ಚೆನ್ನಾಗಿ ಕೇಳುವ ಸಾಮರ್ಥ್ಯ ಹಾಗೆ ಕೇಳುವುದು ಸಂವಹನದ ಸ್ವೀಕರಿಸುವ ಭಾಗವಾಗಿದೆ ಮುಂಬರುವ ಉಪನ್ಯಾಸಗಳಲ್ಲಿ ಈ ಕಳುಹಿಸುವವರು ಮತ್ತು ಸ್ವೀಕರಿಸುವವರು ಇರುವ ಸಂವಹನ ಪ್ರಕ್ರಿಯೆಯ ಕುರಿತು ನಾನು ನಿಮ್ಮೊಂದಿಗೆ ಮಾತನಾಡುತ್ತೇನೆ ಕಳುಹಿಸುವವರು ಸ್ಪೀಕರ್ ಎಂದು ನೀವು ಊಹಿಸಬಹುದು ಪ್ರಸ್ತುತ ನಾನು ನಿಮಗೆ ಏನನ್ನಾದರೂ ಕಳುಹಿಸುತ್ತಿದ್ದೇನೆ ಆದರೆ ನಂತರ ಸ್ವೀಕರಿಸುವವರು ಅದನ್ನು ಕೇಳುವ ಮೂಲಕ ಸ್ವೀಕರಿಸುತ್ತಾರೆ ಇದು ನಿಮ್ಮ ಕಿವಿ ಮತ್ತು ಕಣ್ಣುಗಳ ಮೂಲಕ ಮಾಹಿತಿಯನ್ನು ಪಡೆಯುತ್ತಿದೆ ಅದು ನಿಜವಾದ ಉತ್ತಮ ಆಲಿಸುವಿಕೆ ಮತ್ತು ಉತ್ತಮ ಆಲಿಸುವಿಕೆಯು ಸಕ್ರಿಯ ಸಂಯೋಜಿತ ಸಂವಹನ ಕೌಶಲ್ಯವಾಗಿದ್ದು ಅದು ಶಕ್ತಿಯನ್ನು ಬೇಡುತ್ತದೆ ಮತ್ತು ಅದು ಹೇಗೆ ಉದ್ದೇಶಪೂರ್ವಕ ಶಕ್ತಿಯುತ ಮತ್ತು ಉತ್ಪಾದಕವಾಗಿದೆ ಎಂದು ತಿಳಿಯುತ್ತದೆ ಉತ್ತಮ ಸಂವಹನಕಾರನ ಲಕ್ಷಣಗಳು ಯಾವುವು ಯಾರಾದರೂ ಉತ್ತಮ ಸಂವಹನಕಾರರು ಎಂದು ನೀವು ಹೇಳಬಹುದಾದರೆ ನೀವು ಆ ವ್ಯಕ್ತಿಯಲ್ಲಿ ಏನು ನೋಡುತ್ತೀರಿ ಉತ್ತಮ ಸಂವಹನಕಾರ ಮೂಲಭೂತವಾಗಿ ಉತ್ತಮ ಕೇಳುಗ ನಾವು ಯಾರನ್ನು ಉತ್ತಮ ಸಂವಹನಕಾರ ಎಂದು ಕರೆಯುತ್ತೇವೆ ವಾಸ್ತವವಾಗಿ ನಮ್ಮ ಮಾತನ್ನು ಕೇಳಲು ತುಂಬಾ ಕರುಣಾಮಯಿಯಾಗಿರುವ ವ್ಯಕ್ತಿ ಅವಳು ವಿವಿಧ ಮೌಖಿಕ ಮೌಖಿಕ ಚಿಹ್ನೆಗಳನ್ನು ಮಾಡ್ಯುಲೇಟ್ ಮಾಡುತ್ತಾಳೆ ಅವಳು ಏಕಕಾಲದಲ್ಲಿ ಆಲಿಸುವ ಮೂಲಕ ಸಂಗ್ರಹಿಸುವ ಪ್ರತಿಕ್ರಿಯೆಯನ್ನು ಅವಲಂಬಿಸಿ ಪ್ರದರ್ಶಿಸುತ್ತಾಳೆ ಒಬ್ಬ ಉತ್ತಮ ಸಂವಹನಕಾರನು ಇತರ ವ್ಯಕ್ತಿಯ ಮಾತುಗಳಿಗೆ ಮಾತ್ರವಲ್ಲ ಅವನ ಸ್ವರ ಮತ್ತು ಮುಖದ ಅಭಿವ್ಯಕ್ತಿಗಳು ಮತ್ತು ದೇಹ ಭಾಷೆಗೆ ಗಮನ ಕೊಡುತ್ತಾನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಉತ್ತಮ ಸಂವಹನಕಾರನು ಸಂವಹನದ ಮೌಖಿಕ ಭಾಗಕ್ಕೆ ಮಾತ್ರವಲ್ಲದೆ ಸಂವಹನದ ಅಮೌಖಿಕ ಭಾಗಕ್ಕೂ ಬಹಳ ಗ್ರಹಿಸುವವನಾಗಿರುತ್ತಾನೆ ಮತ್ತು ಇತರ ಸಂವಹನಕಾರರು ಕೇಳುವಲ್ಲಿ ತೊಡಗಿಸಿಕೊಂಡಾಗ ಸ್ಪೀಕರ್ ನೀಡುವ ಸೂಚನೆಗಳಿಗೆ ಹೊಂದಿಕೊಳ್ಳುತ್ತಾನೆ ಸರಿಹೊಂದಿಸುತ್ತಾನೆ ಮತ್ತು ಪ್ರತಿಕ್ರಿಯಿಸುತ್ತಾನೆ ಈಗ ಈ ಉಪನ್ಯಾಸದ ಪ್ರಮುಖ ಪರಿಕಲ್ಪನೆಯು ಸಕ್ರಿಯ ಆಲಿಸುವಿಕೆಯ ಬಗ್ಗೆ ಮತ್ತು ನೀವು ಸಕ್ರಿಯ ಕೇಳುಗರಾಗಲು ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಂತೆ ಮಾಡುವುದು ಸಕ್ರಿಯ ಆಲಿಸುವಿಕೆ ಎಂದರೇನು ಇದು ಕೇವಲ ಕೇಳುವುದಕ್ಕಿಂತ ಹೇಗೆ ಭಿನ್ನವಾಗಿದೆ ಈಗ ಸಕ್ರಿಯ ಆಲಿಸುವಿಕೆಯು ಇಡೀ ದೇಹವನ್ನು ಆಲಿಸುತ್ತದೆ ನೀವು ಕೇಳಿದಾಗ ನಿಮ್ಮ ಸಂಪೂರ್ಣ ಮನಸ್ಸು ದೇಹ ಭಾವನೆ ಮಾನಸಿಕ ಒಳಗೊಳ್ಳುವಿಕೆ ಎಲ್ಲವೂ ಇರುತ್ತದೆ ವ್ಯಕ್ತಿಯು ಕಣ್ಣು ಮತ್ತು ಕಿವಿಗಳಿಂದ ತುಂಬಿರುತ್ತಾನೆ ಕಣ್ಣುಗಳು ಏನು ಮಾಡುತ್ತಿವೆ ಕಣ್ಣುಗಳು ಮಾತನಾಡುವ ವ್ಯಕ್ತಿಯ ಮೇಲೆ ಕೇಂದ್ರೀಕೃತವಾಗಿರುತ್ತವೆ ಕಣ್ಣುಗಳು ವ್ಯಕ್ತಿಯೊಂದಿಗೆ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳುತ್ತವೆ ವ್ಯಕ್ತಿಗೆ ನಾನು ನಿನ್ನನ್ನು ಅನುಸರಿಸುತ್ತಿದ್ದೇನೆ ನಾನು ನಿನ್ನನ್ನು ನೋಡುತ್ತಿದ್ದೇನೆ ನಾನು ನಿನ್ನನ್ನು ಕೇಳುತ್ತಿದ್ದೇನೆ ಮತ್ತು ನಾನು ನಿಮಗೆ ಪ್ರತಿಕ್ರಿಯಿಸಲು ಸಿದ್ಧನಿದ್ದೇನೆ ಎಂಬ ಭಾವನೆಯನ್ನು ನೀಡುತ್ತದೆ ಕಣ್ಣುಗಳು ದೇಹ ಭಾಷೆಯನ್ನು ಸಹ ಹುಡುಕುತ್ತವೆ ಅದು ಮೌಖಿಕ ಅರ್ಥದೊಂದಿಗೆ ಪರಸ್ಪರ ಸಂಬಂಧ ಹೊಂದಲು ಅಮೌಖಿಕ ಸಂವಹನವಾಗಿದೆ ಕಿವಿಗಳು ಏನು ಮಾಡುತ್ತಿವೆ ಕಿವಿಗಳು ಎಚ್ಚರಿಕೆಯಿಂದ ಕೇಳುತ್ತವೆ ಇದು ಅತ್ಯಂತ ಕಾಳಜಿಯನ್ನು ನೀಡುತ್ತದೆ ಮತ್ತು ಮೆದುಳಿನ ಬಗ್ಗೆ ಏನು ಮೆದುಳು ಸಂಪೂರ್ಣವಾಗಿ ಗ್ರಹಿಸುತ್ತದೆ ಮತ್ತು ಹೇಳುತ್ತಿರುವುದನ್ನು ಪ್ರತಿಬಿಂಬಿಸುತ್ತದೆ ಸ್ವೀಕರಿಸುತ್ತಿದೆ ಮತ್ತು ನಂತರ ಅದು ಪ್ರತಿಫಲಿಸುತ್ತದೆ ಆಲೋಚನೆಗಳ ಮೇಲೆ ಅದರ ಆಲೋಚನೆಯನ್ನು ಸಂಯೋಜಿಸುತ್ತದೆ ಆದರೆ ಅದು ಪ್ರತಿಕ್ರಿಯಿಸುವುದಿಲ್ಲ ಇನ್ನೊಬ್ಬ ವ್ಯಕ್ತಿಯನ್ನು ತಡೆಯಲು ಅದು ಏನನ್ನೂ ಮಾಡುತ್ತಿಲ್ಲ ಏಕೆ ಏಕೆಂದರೆ ಬಾಯಿ ಮುಚ್ಚಿದೆ ಸಕ್ರಿಯ ಕೇಳುಗರಿಗೆ ಸ್ಪಷ್ಟೀಕರಣಗಳನ್ನು ಹುಡುಕುವ ಸಂದರ್ಭಗಳನ್ನು ಹೊರತುಪಡಿಸಿ ಹೆಚ್ಚಿನ ಸಂದರ್ಭಗಳಲ್ಲಿ ತುಟಿಗಳು ಮುಚ್ಚಿವೆ ಇಲ್ಲದಿದ್ದರೆ ಬಾಯಿ ಮುಚ್ಚಿದೆ ಕೈಗಳು ಮತ್ತು ಪಾದಗಳು ನಿಶ್ಚಲವಾಗಿರುತ್ತವೆ ಆದ್ದರಿಂದ ಅವು ಮುಚ್ಚಲ್ಪಟ್ಟಿರುತ್ತವೆ ಅಥವಾ ಅವು ಕೇವಲ ತೊಡೆಯ ಮೇಲೆ ವಿಶ್ರಾಂತಿ ಪಡೆಯುತ್ತವೆ ಅವುಗಳನ್ನು ಅಡ್ಡಲಾಗಿ ಇರಿಸಲಾಗಿದೆ ಮತ್ತು ನಂತರ ಅವು ವಿಶ್ರಾಂತಿ ಪಡೆಯುತ್ತವೆ ಪಾದಗಳು ಅಲುಗಾಡುತ್ತಿಲ್ಲ ಅದು ಚಲಿಸುತ್ತಿಲ್ಲ ಅವು ನಿಶ್ಚಲವಾಗಿವೆ ಅವು ಇಲ್ಲಿವೆ ವಿಶ್ರಾಂತಿ ಅಂದರೆ ಕೈಗಳು ಅಥವಾ ಪಾದಗಳು ಅಥವಾ ಯಾವುದೇ ರೀತಿಯಲ್ಲಿ ಸ್ಪೀಕರ್ನ ಗಮನವನ್ನು ಬೇರೆಡೆಗೆ ಸೆಳೆಯುವುದಿಲ್ಲ ಹೃದಯದ ಬಗ್ಗೆ ಏನು ಹೃದಯವು ಸಹಾನುಭೂತಿಯನ್ನು ಅನುಭವಿಸುತ್ತಿದೆ ಆಸಕ್ತಿ ಮತ್ತು ಸಹಾನುಭೂತಿ ತೋರಿಸಲು ಇಡೀ ದೇಹವು ಸ್ವಾಭಾವಿಕವಾಗಿ ಸ್ಪೀಕರ್ ಕಡೆಗೆ ಒಲವನ್ನು ಹೊಂದಿರುತ್ತದೆ ಆದ್ದರಿಂದ ಇದರರ್ಥ ದೇಹವು ಸ್ವಲ್ಪಮಟ್ಟಿಗೆ ಒಲವನ್ನು ಹೊಂದಿದೆ ಇತರ ವ್ಯಕ್ತಿಯ ಕಡೆಗೆ ವಾಲುತ್ತದೆ ನಾನು ನಿಜವಾಗಿಯೂ ನಿಮ್ಮ ಭಾಷಣದಲ್ಲಿ ಆಸಕ್ತಿ ಹೊಂದಿದ್ದೇನೆ ಮತ್ತು ನಿಮ್ಮ ಮಾತುಗಳನ್ನು ಕೇಳಲು ನಾನು ತುಂಬಾ ಸಹಾನುಭೂತಿ ಹೊಂದಿದ್ದೇನೆ ಎಂದು ತೋರಿಸುವುದಾಗಿದೆ ಆಕೆಗೆ ಎಚ್ಚರಿಕೆಯ ಚಿಂತನಶೀಲ ಗಮನ ಮತ್ತು ಪರಿಗಣನೆಯನ್ನು ನೀಡಲಾಗಿದೆ ಎಂಬ ಭಾವನೆಯನ್ನು ಸ್ಪೀಕರ್ ಪಡೆಯುತ್ತಾರೆ ಭಾಷಣಕಾರನು ಆರಾಮವಾಗಿರುತ್ತಾನೆ ಏಕೆಂದರೆ ಇತರ ಕೇಳುಗನು ನೀವು ಸಕ್ರಿಯ ಕೇಳುಗರಾಗಿ ಸ್ಪೀಕರ್ ನಿಮಗೆ ಹೇಳುತ್ತಿರುವುದನ್ನು ಬಹಳ ಎಚ್ಚರಿಕೆಯಿಂದ ಚಿಂತನಶೀಲ ಗಮನ ಮತ್ತು ಪರಿಗಣನೆಯನ್ನು ನೀಡುತ್ತಿರುವಿರಿ ಎಂಬ ಕಲ್ಪನೆಯನ್ನು ಸ್ಪೀಕರ್ ಪಡೆಯುತ್ತಾರೆ ಸಕ್ರಿಯ ಕೇಳುಗನಾಗುವುದು ಹೇಗೆ ನೀವು ಸಂಭಾಷಣೆಯಲ್ಲಿ ತೊಡಗಿಸಿಕೊಂಡಾಗಲೆಲ್ಲಾ ಅದನ್ನು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ಹಿಮ್ಮುಖಗೊಳಿಸಿದರೆ ಮತ್ತು ಅದನ್ನು ಅನುಸರಿಸಲು ಪ್ರಯತ್ನಿಸಿದರೆ ಕೆಲವು ಪ್ರಮುಖ ಅಂಶಗಳು ನಿಮ್ಮನ್ನು ಬೇಗ ಅಥವಾ ನಂತರ ಸಕ್ರಿಯ ಕೇಳುಗರನ್ನಾಗಿ ಮಾಡುತ್ತದೆ ನಿಮ್ಮನ್ನು ಸಕ್ರಿಯ ಕೇಳುಗನನ್ನಾಗಿ ಮಾಡುವ ಪ್ರಮುಖ ಅಂಶಗಳಾವುವು ಮೊದಲಿಗೆ ವಿನಯಶೀಲ ಮತ್ತು ಪರಿಗಣನೆಯಿಂದಿರಿ ವಿನಯಶೀಲರಾಗಿರಿ ಮತ್ತು ಪರಿಗಣನೆಯಿಂದಿರಿ ಇದರರ್ಥ ತುಂಬಾ ಸಂತೋಷವಾಗಿರಿ ಇತರ ವ್ಯಕ್ತಿಯು ನಿಮ್ಮೊಂದಿಗೆ ಮಾತನಾಡುವಾಗ ತುಂಬಾ ಆಹ್ಲಾದಕರವಾಗಿರಿ ಮತ್ತು ಪರಿಗಣಿಸಿ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಬಂದು ಬಹಳ ದುರಂತ ಕಥೆಯನ್ನು ಹೇಳಬಹುದು ಮತ್ತು ವ್ಯಕ್ತಿಯು ನಿಮಗೆ ತುಂಬಾ ದುಃಖಿಸುವ ರೀತಿಯಲ್ಲಿ ಹೇಳಬಹುದು ಆದ್ದರಿಂದ ಪರಿಗಣಿಸಿ ದಯೆಯಿಂದಿರಿ ಆದ್ದರಿಂದ ಇನ್ನೊಬ್ಬ ವ್ಯಕ್ತಿಗೆ ಅನಾನುಕೂಲವಾಗುವಂತೆ ಪ್ರತಿಕ್ರಿಯಿಸಬೇಡಿ ಸಾಮಾನ್ಯವಾಗಿ ನೀವು ಮನೆಯಲ್ಲಿ ನಿಮ್ಮ ನೆಚ್ಚಿನ ಅತಿಥಿಯಂತೆ ಸ್ಪೀಕರ್ ಅನ್ನು ಪರಿಗಣಿಸಬೇಕು ಎಂದು ಹೇಳಲಾಗುತ್ತದೆ ಆದ್ದರಿಂದ ಯಾರಾದರೂ ತುಂಬಾ ಸ್ನೇಹಪರರಾಗಿರುವ ಅಥವಾ ನೀವು ತುಂಬಾ ಇಷ್ಟಪಡುವ ಯಾರಾದರೂ ನಿಮ್ಮ ಮನೆಯಲ್ಲಿದ್ದರೆ ಮತ್ತು ನಂತರ ನೀವು ಆ ವ್ಯಕ್ತಿಯೊಂದಿಗೆ ಮಾತನಾಡಲು ಬಯಸುವ ರೀತಿಯಲ್ಲಿ ನಿಮ್ಮೊಂದಿಗೆ ಸಂಪರ್ಕಕ್ಕೆ ಬರುವ ಯಾರೊಂದಿಗಾದರೂ ಮಾತನಾಡಲು ಪ್ರಯತ್ನಿಸಬೇಕು ಸಂಪೂರ್ಣ ಗಮನ ಕೊಡಿ ಎಲ್ಲಾ ಗೊಂದಲಗಳನ್ನು ಕೇಂದ್ರೀಕರಿಸಿ ಮತ್ತು ತೊಡೆದುಹಾಕಿ ನೀವು ತರಗತಿಯಲ್ಲಿದ್ದರೆ ಇದು ಹೆಚ್ಚು ಮುಖ್ಯವಾಗಿದೆ ಶಿಕ್ಷಕರು ನಿಮಗೆ ಏನು ಹೇಳುತ್ತಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣ ಗಮನ ಕೊಡಿ ಚರ್ಚಿಸುತ್ತಿರುವ ವಿಷಯಗಳ ಮೇಲೆ ಕೇಂದ್ರೀಕರಿಸಿ ಎಲ್ಲಾ ಗೊಂದಲಗಳನ್ನು ನಿವಾರಿಸಿರಿ ಆದ್ದರಿಂದ ಕಾರಿಡಾರ್ನಲ್ಲಿ ಯಾರೋ ಹಾದು ಹೋಗುತ್ತಿದ್ದಾರೆ ಆದ್ದರಿಂದ ವ್ಯಕ್ತಿಯನ್ನು ನೋಡಬೇಡಿ ಈ ಕಡೆ ಸುಂದರವಾದ ಹಕ್ಕಿಯೊಂದು ಬಂದು ಮರದ ಮೇಲೆ ಕುಳಿತು ಚಿಲಿಪಿಲಿ ಮಾಡುತ್ತಿದೆ ಆದ್ದರಿಂದ ಪಕ್ಷಿಯನ್ನು ನೋಡಲು ಆಮಿಷಪಡಬೇಡಿ ನಿಮಗೆ ತಲುಪಿಸಲಾಗುತ್ತಿರುವ ಆಲೋಚನೆಗಳು ನಿಮಗೆ ತಿಳಿಸುವ ಆಲೋಚನೆಗಳ ಮೇಲೆ ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿ ಮತ್ತು ಕೆಲವೊಮ್ಮೆ ನೀವು ರಚಿಸುವ ಪರಿಸರದ ಎಲ್ಲಾ ಗೊಂದಲಗಳನ್ನು ತೊಡೆದುಹಾಕಿ ಉದಾಹರಣೆಗೆ ನಿಮ್ಮ ಫೋನ್ ಯಾರಾದರೂ ನಿಮ್ಮೊಂದಿಗೆ ಮಾತನಾಡುತ್ತಿರುವಾಗ ನೀವು ನಿಮ್ಮ ಫೋನ್ ಅನ್ನು ಸ್ವಿಚ್ ಆಫ್ ಮೋಡ್ನಲ್ಲಿ ಬಿಟ್ಟು ಹೋಗಿಲ್ಲ ಸೈಲೆಂಟ್ ಮೋಡ್ನಲ್ಲಿಯೂ ಇಲ್ಲ ಆದ್ದರಿಂದ ಏನಾಗುತ್ತದೆ ಫೋನ್ ರಿಂಗ್ ಆಗುತ್ತದೆ ಮತ್ತು ಅದು ಇನ್ನೊಬ್ಬ ವ್ಯಕ್ತಿಯ ಆಲೋಚನೆಯ ಹರಿವನ್ನು ತೊಂದರೆಗೊಳಿಸುತ್ತದೆ ಆದ್ದರಿಂದ ನೀವು ಮತ್ತು ನಂತರ ಅತ್ಯಂತ ಅಸಭ್ಯ ರೀತಿಯಲ್ಲಿ ನೀವು ಅದನ್ನು ತೆಗೆದುಕೊಂಡು ನಂತರ ಫೋನ್ನಲ್ಲಿ ವ್ಯಕ್ತಿಯೊಂದಿಗೆ ಮಾತನಾಡುತ್ತೀರಿ ಇನ್ನೊಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಮತ್ತು ನಂತರ ಚರ್ಚೆಯನ್ನು ಮುಂದುವರಿಸುವ ಮನಸ್ಥಿತಿಯಲ್ಲಿಲ್ಲ ನಂತರ ನೀವು ಫೋನ್ ಅನ್ನು ಇರಿಸಿ ಮತ್ತು ನಂತರ ನೀವು ಹೇಳುತ್ತೀರಿ ಓಹ್ ನನ್ನನ್ನು ಕ್ಷಮಿಸಿ ನೀವು ಮುಂದುವರಿಸಿದ್ದಕ್ಕಾಗಿ ಇನ್ನೊಬ್ಬರು ಪರವಾಗಿಲ್ಲ ಎಂದು ಹೇಳುತ್ತಾರೆ ಮತ್ತು ನಂತರ ನೀವು ಇಲ್ಲ ಎಂದು ಹೇಳುತ್ತೀರಿ ಮತ್ತೊಬ್ಬರು ಮತ್ತೆ ಹೇಳುತ್ತಾರೆ ನಾನು ಮರೆತಿದ್ದೇನೆ ಆದ್ದರಿಂದ ಈ ರೀತಿಯ ಅನಗತ್ಯ ಗೊಂದಲವನ್ನು ನಿವಾರಿಸಿ ಫೋನ್ ತೆಗೆದುಹಾಕಿ ಸೈಲೆಂಟ್ ಮೋಡ್ನಲ್ಲಿ ಇರಿಸಿ ಮತ್ತು ಯಾವುದೇ ರೀತಿಯ ಗೊಂದಲಗಳು ಇದು ಟಿವಿ ಅಥವಾ ಸಂಗೀತದಿಂದ ಬರುತ್ತಿದೆ ಎಂದು ಭಾವಿಸೋಣ ಆದ್ದರಿಂದ ನೀವು ಈ ಎಲ್ಲ ವಿಷಯಗಳನ್ನು ತಪ್ಪಿಸುವ ಸ್ಥಳಕ್ಕೆ ಹೋಗಲು ಪ್ರಯತ್ನಿಸಿ ಮತ್ತು ನೀವು ಸಂವಹನ ಪ್ರಕ್ರಿಯೆಯಲ್ಲಿ ತೊಡಗಿರುವಾಗ ವ್ಯಕ್ತಿಯು ನಿಮಗೆ ಏನನ್ನಾದರೂ ಹೇಳುವಾಗ ಅಡ್ಡಿಪಡಿಸಬೇಡಿ ಇತರ ವ್ಯಕ್ತಿಯು ನಿಮಗೆ ಹೇಳಲು ಬಯಸಿದ್ದನ್ನು ಪೂರ್ಣಗೊಳಿಸಲು ಅನುಮತಿಸಿ ಮತ್ತು ನಾನು ಮೊದಲೇ ಹೇಳಿದಂತೆ ವ್ಯಕ್ತಿಯು ನಿಮಗೆ ಹೇಳುವುದನ್ನು ಮರೆಯದಿರಲು ಮತ್ತು ಇತರ ವ್ಯಕ್ತಿಯು ನಿಮಗೆ ಹೇಳುತ್ತಿರುವುದನ್ನು 100 ಪ್ರತಿಶತವನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಪ್ರಮುಖ ಅಂಶಗಳನ್ನು ಗಮನಿಸಿ ಮಾರ್ಗವನ್ನು ಗಮನಿಸಿ ನಿಮಗೆ ಇದು ಬೇಕು ಸಂಕ್ಷೇಪಣಗಳನ್ನು ಬಳಸಿ ಪದಗಳ ಸಣ್ಣ ರೂಪಗಳನ್ನು ಬಳಸಿ ಪದಗುಚ್ಛಗಳನ್ನು ಬಳಸಿ ನೀವು ಸಂಪೂರ್ಣ ವಾಕ್ಯವನ್ನು ಬರೆಯಬೇಕಾಗಿಲ್ಲ ಆದರೆ ನೀವು ಅದನ್ನು ನೆನಪಿಟ್ಟುಕೊಳ್ಳಲು ಬಯಸುವ ರೀತಿಯಲ್ಲಿ ಕೆಲವು ಜನರು ಸಂಪೂರ್ಣ ಸಂಭಾಷಣೆಯನ್ನು ಕೇಳಲು ಫ್ಲೋಚಾರ್ಟ್ ಅನ್ನು ಸಹ ಬಳಸುತ್ತಾರೆ ಮತ್ತೊಮ್ಮೆ ಅವರು ಫ್ಲೋಚಾರ್ಟ್ನ ರೂಪದಲ್ಲಿ ಟಿಪ್ಪಣಿ ಮಾಡುವ ಮೂಲಕ ಸಂಪೂರ್ಣ ಚರ್ಚೆಯನ್ನು ಮರುಸೃಷ್ಟಿಸಬಹುದು ಆದ್ದರಿಂದ ನೀವು ಯಾವ ರೀತಿಯಲ್ಲಿ ಬಯಸುತ್ತೀರಿ ನೀವು ಪ್ರಮುಖ ಅಂಶಗಳನ್ನು ಗಮನಿಸಿ ಆದರೆ ಪ್ರಮುಖ ಅಂಶಗಳನ್ನು ನೋಡುವ ಮೂಲಕ ನೆನಪಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ನಂತರ ಹಿಂತಿರುಗಿ ನೋಡಿ ಯಾರಾದರೂ ನಿಮ್ಮೊಂದಿಗೆ ದೀರ್ಘಕಾಲ ಮಾತನಾಡುತ್ತಿರುವಾಗ ಅದು ಇನ್ನೊಬ್ಬ ವ್ಯಕ್ತಿಗೆ ಸಂಭವಿಸಿದ ವೈಯಕ್ತಿಕ ಘಟನೆಯ ನಿರೂಪಣೆ ಎಂದು ಹೇಳೋಣ ಅಥವಾ ವ್ಯಕ್ತಿಯು ನಿಮಗೆ ಕೆಲವು ಕಷ್ಟಕರವಾದ ಪರಿಕಲ್ಪನೆಯನ್ನು ವಿವರಿಸಲು ಪ್ರಯತ್ನಿಸುತ್ತಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಹಿಂತಿರುಗಿ ತದನಂತರ ನೀವು ಇದನ್ನು ಎಷ್ಟು ಅನುಸರಿಸುತ್ತಿದ್ದೀರಿ ಎಂಬುದನ್ನು ಇತರ ವ್ಯಕ್ತಿಗೆ ತಿಳಿಸಿ ಪುನರಾವರ್ತನೆ ಮಾಡಿ ಅದನ್ನು ಬೇರೆ ರೀತಿಯಲ್ಲಿ ಹೇಳಿ ನಿಮ್ಮ ಸ್ವಂತ ಮಾತುಗಳಲ್ಲಿ ಪುನರಾವರ್ತಿಸಿ ನೀವು ಆ ವ್ಯಕ್ತಿಯನ್ನು ನಿಕಟವಾಗಿ ಅನುಸರಿಸುತ್ತಿದ್ದೀರಿ ಎಂದು ಇತರ ವ್ಯಕ್ತಿಯು ನಿಮಗೆ ಹೇಳುತ್ತಿರುವುದನ್ನು ನೀವು ಸರಿಯಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿ ಆದ್ದರಿಂದ ಹಿಂತಿರುಗಿ ಪ್ರತಿಬಿಂಬಿಸುವ ಅರ್ಥವೇನೆಂದರೆ ವ್ಯಕ್ತಿಯು ಏನು ಹೇಳುತ್ತಿದ್ದಾನೆ ಎಂಬುದನ್ನು ನೀವು ಪುನರಾವರ್ತಿಸಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ಅವನು ಅಥವಾ ಅವಳು ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ ಎಂದು ಇನ್ನೊಬ್ಬ ವ್ಯಕ್ತಿಯು ಅರ್ಥಮಾಡಿಕೊಳ್ಳುತ್ತಾನೆ ಮತ್ತು ಇದನ್ನು ಮಾಡುವಾಗ ಸ್ವಯಂ ಮಾತನಾಡುವುದನ್ನು ಕಡಿಮೆ ಮಾಡಿ ಸಾಧ್ಯವಾದಷ್ಟು ಮಾತನಾಡುವುದನ್ನು ತಪ್ಪಿಸಿ ಅದನ್ನು ಕಡಿಮೆ ಮಾಡಿ ನಿಮ್ಮ ಬಗ್ಗೆ ಮಾತನಾಡಬೇಡಿ ನಿಮಗೆ ಆಸಕ್ತಿದಾಯಕವೆಂದು ಪರಿಗಣಿಸಲಾದ ಸಂಭಾಷಣೆಗೆ ಸಂಬಂಧಿಸದ ಯಾವುದೇ ಅಂಶಗಳನ್ನು ಸೇರಿಸಬೇಡಿ ಆದರೆ ನಿಮ್ಮ ದೃಷ್ಟಿಯಲ್ಲಿ ಅದನ್ನು ಮಾಡಬೇಡಿ ಸಾರ್ವಕಾಲಿಕ ಗಮನದಲ್ಲಿರಿ ವ್ಯಕ್ತಿಯ ಬಗ್ಗೆ ಮಾತ್ರ ಗಮನವಿರಲಿ ನಿಮ್ಮ ಕಣ್ಣುಗಳು ಇಡೀ ದೇಹವನ್ನು ವ್ಯಕ್ತಿಯ ಕಡೆಗೆ ಕೇಂದ್ರೀಕರಿಸಿ ಮತ್ತು ವಿಶೇಷವಾಗಿ ವ್ಯಕ್ತಿಯನ್ನು ಪ್ರೋತ್ಸಾಹಿಸಲು ಪ್ರಶ್ನೆಗಳನ್ನು ಕೇಳುತ್ತಲೇ ಇರಿ ಅಥವಾ ನೀವು ಕೆಲವು ಪ್ರಶ್ನೆಗಳನ್ನು ಕೇಳಬಹುದು ಆದರೆ ವ್ಯಕ್ತಿ ತಪ್ಪು ಮಾಡಿದರೂ ಎಂದಿಗೂ ನಗಬೇಡಿ ಹಾಸ್ಯವನ್ನು ಹೇಳುವ ಮೂಲಕ ನಿಮ್ಮನ್ನು ನಗಿಸಲು ವ್ಯಕ್ತಿಯು ಉತ್ತಮ ಮನಸ್ಥಿತಿಯಲ್ಲಿದ್ದರೆ ನೀವು ನಗಬಹುದು ಆದರೆ ಎಂದಿಗೂ ನಕಾರಾತ್ಮಕ ಅರ್ಥದಲ್ಲಿ ನಗಬೇಡಿ ವ್ಯಕ್ತಿಯು ತಪ್ಪು ಮಾಡುತ್ತಾನೆ ಅಥವಾ ವ್ಯಕ್ತಿಯು ಏನಾದರೂ ತಪ್ಪು ಮಾಡುತ್ತಾನೆ ಮತ್ತು ತಕ್ಷಣವೇ ಅದು ನಿಮ್ಮಲ್ಲಿ ನಗುವನ್ನು ಉಂಟುಮಾಡುತ್ತದೆ ಎಂದಿಗೂ ನಗಬೇಡಿ ಅಥವಾ ವ್ಯಕ್ತಿಯು ನಿಮ್ಮ ಅಭಿಪ್ರಾಯದಲ್ಲಿ ನಿಮ್ಮ ಆಲೋಚನಾ ಮಟ್ಟಕ್ಕೆ ತುಂಬಾ ಕಡಿಮೆ ಇರುವಂತಹದನ್ನು ಹೇಳುತ್ತಾನೆ ಆದ್ದರಿಂದ ಇತರ ವ್ಯಕ್ತಿಯನ್ನು ದೂರವಿಡುವ ನಿರಾಕರಣೆ ಅಥವಾ ವ್ಯಂಗ್ಯದ ನಗುವನ್ನು ನೀಡಬೇಡಿ ಇತರ ವ್ಯಕ್ತಿಯು ಅವಮಾನವನ್ನು ಅನುಭವಿಸಬಹುದು ಮತ್ತು ಸಂಭಾಷಣೆಯನ್ನು ನಿಲ್ಲಿಸಬಹುದು ಆದರೆ ಮತ್ತೊಂದೆಡೆ ಪ್ರೋತ್ಸಾಹಿಸಲು ಪ್ರಯತ್ನಿಸಿ ನೀವು ಇದನ್ನು ಮಾಡಬಹುದು ತಲೆಯಾಡಿಸುವ ಮೂಲಕ ನೀವು ಅಮೌಖಿಕ ಸಂವಹನವನ್ನು ಬಹಳ ಶಕ್ತಿಯುತವಾಗಿ ಪ್ರೋತ್ಸಾಹಿಸಬಹುದು ಆದ್ದರಿಂದ ಯಾರೋ ಒಬ್ಬರು ವಿಶೇಷವಾಗಿ ಶಿಕ್ಷಕರು ನಿಮ್ಮೊಂದಿಗೆ ಮಾತನಾಡುವಾಗ ತಲೆಯಾಡಿಸುತ್ತಿರಿ ಇದರಿಂದ ಶಿಕ್ಷಕರಿಗೆ ಸರಿ ನೀವು ಆ ವ್ಯಕ್ತಿಯ ಮಾತನ್ನು ಸಕ್ರಿಯವಾಗಿ ಆಲಿಸುತ್ತಿದ್ದೀರಿ ಎಂದು ತಿಳಿಯುತ್ತದೆ ವ್ಯಕ್ತಿಯು ನಿಮಗೆ ಮತ್ತು ಸ್ನೇಹಿತರಿಗೆ ತಿಳಿದಿದ್ದರೆ ನಗುತ್ತಾ ಮತ್ತು ಮುಂದಕ್ಕೆ ಬಾಗಿ ನೀವು ಆಸಕ್ತಿ ಹೊಂದಿದ್ದೀರಿ ಎಂದು ಸೂಚಿಸುತ್ತದೆ ಸ್ಪೀಕರ್ನ ಕಣ್ಣುಗಳಲ್ಲಿ ನೋಡಿ ಈಗ ಅದು ಅನೌಪಚಾರಿಕವಾಗಿದ್ದರೆ ನೀವು ಬಾಸ್ ಆಗಿದ್ದರೆ ಅಥವಾ ನೀವು ಹಿರಿಯ ವ್ಯಕ್ತಿಯಾಗಿದ್ದರೆ ಮತ್ತು ನೀವು ಅಧಿಕಾರದ ಸಂಬಂಧದ ವಿಷಯದಲ್ಲಿ ಸ್ವಲ್ಪ ಎತ್ತರದಲ್ಲಿದ್ದರೆ ನೀವು ಭುಜದ ಮೇಲೆ ತಟ್ಟಬಹುದು ಅಥವಾ ಅದು ಇಬ್ಬರ ನಡುವೆ ನಿಕಟವಾಗಿದ್ದರೆ ಇತರ ವ್ಯಕ್ತಿಗೆ ಆರಾಮದಾಯಕವಾಗಲು ನೀವು ಅಪ್ಪುಗೆಯನ್ನು ನೀಡಬಹುದು ನೀವು ಹಾಗೆ ಮಾಡುವಾಗ ನೀವು ನಡುವೆ ಮಾಡಬಹುದು ಇತರ ವ್ಯಕ್ತಿಯು ನಿಮ್ಮೊಂದಿಗೆ ಮಾತನಾಡಲು ಪ್ರೋತ್ಸಾಹಗೊಳ್ಳುತ್ತಾನೆ ಇನ್ನೊಬ್ಬ ವ್ಯಕ್ತಿಯು ನಿಮ್ಮಲ್ಲಿ ಉತ್ಸಾಹವನ್ನು ಅನುಭವಿಸುತ್ತಾನೆ ಮೌಖಿಕವಾಗಿ ನೀವು ಹೇಳಬಹುದು ಮಾತನಾಡುವಾಗ ನೀವು ಹೇಳಬಹುದು ಓಹ್ ಅದು ಒಳ್ಳೆಯದು ಅದ್ಭುತ ಧ್ವನಿಸುತ್ತದೆ ಇದು ಆಸಕ್ತಿದಾಯಕವಾಗಿದೆ ಆದ್ದರಿಂದ ಇವುಗಳು ಇತರ ವ್ಯಕ್ತಿಯನ್ನು ಪ್ರೋತ್ಸಾಹಿಸುವಂತೆ ಮಾಡುವ ನುಡಿಗಟ್ಟುಗಳಾಗಿವೆ ಅದೇ ಸಮಯದಲ್ಲಿ ಪ್ರಯತ್ನಗಳನ್ನು ಅಂಗೀಕರಿಸಲು ಪ್ರಯತ್ನಿಸಿ ವ್ಯಕ್ತಿಯು ನಿಮಗೆ ಹೇಳುತ್ತಿದ್ದರೆ ಅವನು ಅಥವಾ ಅವಳು ಏನಾದರೂ ಗಮನಾರ್ಹವಾದದ್ದನ್ನು ಮಾಡಿದ್ದಾರೆ ಎಂದು ಒಪ್ಪಿಕೊಳ್ಳಿ ಆಗ ಮತ್ತು ಅಲ್ಲಿ ಮತ್ತು ವಾಸ್ತವವಾಗಿ ನೀವು ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತೀರಿ ಇದರಿಂದ ಅವರು ಏನು ಮಾಡಿದ್ದಾರೆ ಎಂಬುದರ ಕುರಿತು ಹೆಚ್ಚು ಮಾತನಾಡಬಹುದು ನೀವು ಅದನ್ನು ಹೇಗೆ ನಿರ್ವಹಿಸಿದ್ದೀರಿ ಎಂಬಂತಹ ಪ್ರಶ್ನೆಗಳು ಅದ್ಭುತ ಅದು ಅದ್ಭುತವಲ್ಲವೇ ಅದನ್ನು ನೀನು ಹೇಗೆ ಮಾಡಿದೆ ಅದೊಂದು ಅದ್ಭುತ ಕಲ್ಪನೆ ಅದು ಒಂದು ಸೊಗಸಾದ ಕೆಲಸವಾಗಿತ್ತು ಅದೊಂದು ಅದ್ಭುತವಾದ ಕೆಲಸವಾಗಿತ್ತು ಅದನ್ನು ಮಾಡಿದ ನೀನೆ ಮೇಧಾವಿ ಈಗ ಮತ್ತೊಮ್ಮೆ ಪ್ರಯತ್ನಗಳನ್ನು ಒಪ್ಪಿಕೊಳ್ಳುವುದು ವ್ಯಕ್ತಿಯನ್ನು ಹೊರಗೆ ಬರುವಂತೆ ಮಾಡುತ್ತದೆ ಮತ್ತು ನಂತರ ವ್ಯಕ್ತಿಯು ಏನು ಸಾಧಿಸಿದ್ದಾನೆ ಅಥವಾ ವ್ಯಕ್ತಿಯು ಏನು ಮಾಡಿದ್ದಾನೆ ಎಂಬುದರ ಕುರಿತು ಇನ್ನಷ್ಟು ಹೇಳುತ್ತದೆ ಮೌನವನ್ನು ಬಳಸಿ ನಾನು ಹೇಳಿದಂತೆ ನೀವು ಮಾತನಾಡುವುದನ್ನು ಮುಂದುವರಿಸಬೇಕು ಅಥವಾ ಸಕ್ರಿಯ ಕೇಳುಗನಾಗಿ ಏನನ್ನಾದರೂ ಮಾಡಬೇಕು ಎಂದು ಅನೇಕ ಜನರು ಭಾವಿಸುತ್ತಾರೆ ಆದರೆ ಮೌನವು ಸಕ್ರಿಯ ಕೇಳುಗರು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳಲ್ಲಿ ಒಂದಾಗಿದೆ ಮೌನವನ್ನು ಅತ್ಯಂತ ಪರಿಣಾಮಕಾರಿ ವಿಧಾನದಲ್ಲಿ ಬಳಸಿ ಏಕೆಂದರೆ ಮೌನವನ್ನು ಗ್ರಾಹಕರು ನೀವು ವ್ಯಾಪಾರಸ್ಥರಾಗಿದ್ದರೆ ಅಥವಾ ಕಕ್ಷಿದಾರರಾಗಿದ್ದರೆ ನೀವು ವಕೀಲರಾಗಿದ್ದರೆ ಅಥವಾ ಯಾರಾದರೂ ಅಥವಾ ವಿದ್ಯಾರ್ಥಿಯಾಗಿದ್ದರೆ ನೀವು ಶಿಕ್ಷಕರಾಗಿದ್ದರೆ ನಿಜವಾಗಿ ತೆರೆದುಕೊಳ್ಳಬಹುದು ಆದ್ದರಿಂದ ವ್ಯಕ್ತಿ ಬಂದಿದ್ದಾನೆ ಮತ್ತು ನೀವು ಎಲ್ಲವನ್ನೂ ಮಾತನಾಡುತ್ತಿದ್ದರೆ ಮತ್ತು ನೀವು ಇನ್ನೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಎಂದು ನಿಮಗೆ ತಿಳಿದಿರುವಂತೆ ನೀವು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಮಾತನಾಡಿದರೂ ಸಹ ಇನ್ನೊಬ್ಬ ವ್ಯಕ್ತಿ ತೆರೆದುಕೊಳ್ಳುವುದಿಲ್ಲ ಆದ್ದರಿಂದ ಮೌನವನ್ನು ಬಳಸಿ ಒಂದು ಅರ್ಥದಲ್ಲಿ ಮೌನವನ್ನು ಒಂದು ರೀತಿಯ ಸಾಂತ್ವನದ ಶಾಂತತೆಯಾಗಿ ಬಳಸಿ ನೀವು ಶಾಂತವಾಗಿದ್ದೀರಿ ಆದರೆ ನಿಮ್ಮ ಗೆಸ್ಚರ್ನಲ್ಲಿ ಬೆಚ್ಚಗಿರುತ್ತದೆ ನಿಮ್ಮ ನಡವಳಿಕೆಯಲ್ಲಿ ನೀವು ಬೆಚ್ಚಗಿನದನ್ನು ವ್ಯಕ್ತಪಡಿಸುತ್ತೀರಿ ಆದರೆ ಮತ್ತೊಂದರ ಅರ್ಥದಲ್ಲಿ ಮೌನವಾಗಿಲ್ಲ ಆದರೆ ಶಾಂತ ಆದರೆ ಬೆಚ್ಚಗಿರುತ್ತದೆ ಆದ್ದರಿಂದ ಅದು ನಿಮ್ಮನ್ನು ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಬಳಿಗೆ ಬರುವಂತೆ ಮತ್ತು ನಂತರ ಅವರ ಅಭಿಪ್ರಾಯವನ್ನು ಹಂಚಿಕೊಳ್ಳುವಂತೆ ಮಾಡುತ್ತದೆ ನೀವು ಸ್ವಲ್ಪ ಸಮಯದ ನಂತರ ಸಂಭಾಷಣೆಯು ದೀರ್ಘಕಾಲದವರೆಗೆ ಆಗುತ್ತಿರುವಾಗ ವ್ಯಕ್ತಿಯು ಹೇಳುತ್ತಿರುವುದನ್ನು ನೀವು ಸಂಕ್ಷಿಪ್ತಗೊಳಿಸಬಹುದು ಮತ್ತು ನೀವು ಸ್ವಲ್ಪ ಕಾಳಜಿಯನ್ನು ತೋರಿಸುತ್ತಿರುವಿರಿ ಎಂದು ಸೂಚಿಸುತ್ತದೆ ಮತ್ತು ನಂತರ ನೀವು ವ್ಯಕ್ತಿಯನ್ನು ಪ್ರೋತ್ಸಾಹಿಸಲು ಮತ್ತು ಮುಂದುವರಿಸಲು ಅವಕಾಶ ನೀಡುತ್ತೀರಿ ಸ್ಪಷ್ಟೀಕರಣಗಳನ್ನು ಪಡೆಯಲು ಹಿಂಜರಿಯಬೇಡಿ ವಿಶೇಷವಾಗಿ ಇತರ ವ್ಯಕ್ತಿಯು ಏನು ಹೇಳುತ್ತಿದ್ದಾರೆಂದು ನಿಮಗೆ ಅರ್ಥವಾಗದಿದ್ದಾಗ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲು ಹಿಂಜರಿಯಬೇಡಿ ನೀವು ಏನು ಹೇಳಲು ಬಯಸುತ್ತೀರಿ ದಯವಿಟ್ಟು ಈ ವಿಷಯವನ್ನು ನನಗೆ ಸ್ಪಷ್ಟಪಡಿಸುವಿರಾ ಕ್ಷಮಿಸಿ ನೀವು ಇದನ್ನು ಹೇಳಿದಾಗ ನಾನು ಈ ಹಂತದಿಂದ ಅನುಸರಿಸಲು ಸಾಧ್ಯವಾಗುತ್ತಿಲ್ಲ ದಯವಿಟ್ಟು ಮರು ವಿವರಿಸುವಿರಾ ಅಥವಾ ಬೇರೆ ರೀತಿಯಲ್ಲಿ ಮತ್ತೊಮ್ಮೆ ಹೇಳಬಹುದೇ ನನಗೆ ಅರ್ಥವಾಗುವಂತೆ ನೀವು ನನಗೆ ಬೇರೆ ಉದಾಹರಣೆಯನ್ನು ನೀಡಬಹುದೇ ಈಗ ಇವುಗಳು ಇತರ ಸ್ಪೀಕರ್ ಅನ್ನು ನಿಮಗೆ ತೆರೆಯುವಂತೆ ಮಾಡುವ ವಿಷಯಗಳಾಗಿವೆ ಬಹಳಷ್ಟು ಆಲೋಚನೆಗಳು ಮತ್ತು ಆಲೋಚನೆಗಳೊಂದಿಗೆ ಹೊರಬನ್ನಿ ಈ ಕೆಲವು ಸಕ್ರಿಯ ಆಲಿಸುವ ತಂತ್ರಗಳನ್ನು ನೀವು ಬಳಸದಿದ್ದರೆ ನೀವು ಇತರ ವ್ಯಕ್ತಿಯಿಂದ ಹೊರತೆಗೆಯಲು ಸಾಧ್ಯವಿಲ್ಲ ಈಗ ಕೊನೆಯದು ಆದರೆ ಕನಿಷ್ಠವಲ್ಲ ಅನೇಕ ಜನರು ಮುಕ್ತಾಯದ ಭಾಗವನ್ನು ಕಳೆದುಕೊಳ್ಳುತ್ತಾರೆ ನನ್ನ ಅಭಿಪ್ರಾಯದಲ್ಲಿ ನೀವು ಸಂಭಾಷಣೆಯನ್ನು ಮುಗಿಸಲು ಹೋಗುವಾಗ ಅದು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಓಡಿ ಹೋಗಬೇಡಿ ಹೊರದಬ್ಬಬೇಡಿ ಇನ್ನೊಬ್ಬರು ನಿಮ್ಮೊಂದಿಗೆ ಬಲವಂತವಾಗಿ ಮಾತನಾಡಿದ್ದರಿಂದ ನೀವು ಕೇಳಿದ್ದೀರಿ ಎಂದು ಅವರಿಗೆ ತೋರಿಸಬೇಡಿ ಸಾಕಷ್ಟು ಸಮಯ ನೀಡಿ ಅಪಾಯಿಂಟ್ಮೆಂಟ್ ನೀಡಿ ತದನಂತರ ನೀವು ಕಾರ್ಯನಿರತವಾಗಿದ್ದರೆ ಅಪಾಯಿಂಟ್ಮೆಂಟ್ ನೀಡಬೇಡಿ ಆದರೆ ನೀವು ಸ್ವತಂತ್ರರಾಗಿದ್ದರೆ ಅವರಿಗೆ ಸಮಯವನ್ನು ನೀಡಿ ತದನಂತರ ವ್ಯಕ್ತಿಯು ಮಾತನಾಡಲು ಮತ್ತು ಅವರಿಗೆ ಸಾಕಷ್ಟು ಸಮಯವನ್ನು ನೀಡಿ ಅದರ ಕೊನೆಯಲ್ಲಿ ಭಾಷಣಕಾರರಿಗೆ ಧನ್ಯವಾದ ಮತ್ತು ನಿಮ್ಮ ಮೆಚ್ಚುಗೆಯನ್ನು ತೋರಿಸುವ ಮೂಲಕ ಮುಕ್ತಾಯಗೊಳಿಸಿ ನೀವು ಈ ರೀತಿಯ ವಿಷಯಗಳನ್ನು ಹೇಳಬಹುದು ನಿಮ್ಮೊಂದಿಗೆ ಮಾತನಾಡುವುದು ಸಂತೋಷವಾಗಿದೆ ನಿನ್ನನ್ನು ಕೇಳುವುದು ಅದ್ಭುತವಾಗಿದೆ ನೀವು ನನಗೆ ನೀಡಿದ ಸಮಯವನ್ನು ನಾನು ಬಹಳವಾಗಿ ಪ್ರಶಂಸಿಸುತ್ತೇನೆ ಈಗ ಇದು ಮತ್ತೊಮ್ಮೆ ಆ ವ್ಯಕ್ತಿ ಬಂದು ನಿಮ್ಮನ್ನು ಭೇಟಿ ಮಾಡಿ ಮತ್ತು ನಿಮ್ಮೊಂದಿಗೆ ಮಾತನಾಡಿದ್ದು ಎಷ್ಟು ಸಂತೋಷದ ವಿಷಯ ಎಂದು ವ್ಯಕ್ತಿಗೆ ಅನಿಸುತ್ತದೆ ಆದ್ದರಿಂದ ಯಾವಾಗಲೂ ಸ್ಪೀಕರ್ ಒಳ್ಳೆಯ ಭಾವನೆಯಿಂದ ಹೊರಡುವಂತೆ ಮಾಡಿ ಹಾಗಾಗಿ ಸ್ಪೀಕರ್ ವಿಷಾದ ಭಾವದಿಂದ ಹೋಗಬಾರದು ನಾನೇಕೆ ಬಂದು ಈ ವ್ಯಕ್ತಿಯೊಂದಿಗೆ ಮಾತನಾಡಿದೆ ಎಲ್ಲ ಸಮಯದಲ್ಲೂ ಅವನು ಮಾತನಾಡುತ್ತಾ ನನ್ನ ಆಲೋಚನೆಗಳನ್ನು ಹೊರಗೆ ಬರಲು ಬಿಡುತ್ತಿಲ್ಲ ಅವನು ತನ್ನದೇ ಆದ ಆಲೋಚನೆಗಳ ಮೇಲೆ ಸ್ಫೋಟಿಸುತ್ತಾನೆ ಮತ್ತು ಕೊನೆಯದಾಗಿ ಆದರೆ ಕನಿಷ್ಠವಲ್ಲ ನಿಮ್ಮ ಬಳಿಗೆ ಸ್ವಲ್ಪ ನಿರುತ್ಸಾಹಗೊಂಡ ಮತ್ತು ನಿರಾಶೆಗೊಂಡ ವ್ಯಕ್ತಿ ಬಂದರೆ ಸ್ವಲ್ಪ ಭರವಸೆಯೊಂದಿಗೆ ಬಿಡಿ ನಿಮ್ಮ ಬಳಿಗೆ ಬರುವ ವ್ಯಕ್ತಿ ನಿಮ್ಮ ಬಳಿಗೆ ಮಾತನಾಡಲು ಬಂದವರಿಗಿಂತ ಭಿನ್ನವಾಗಿರಬೇಕು ಇವೆಲ್ಲವನ್ನೂ ನೀವು ಅನುಸರಿಸಿದರೆ ನೀವು ಸಕ್ರಿಯ ಕೇಳುಗರಾಗುತ್ತೀರಿ ಅಂತಿಮವಾಗಿ ನೀವು ಅತ್ಯಂತ ಪರಿಣಾಮಕಾರಿ ಸಂವಹನಕಾರರಾಗುತ್ತೀರಿ ಮತ್ತು ನೀವು ನಿಮ್ಮ ಸುತ್ತಲಿನ ಕಂಪನಿಯಲ್ಲಿ ಹೆಚ್ಚು ಮೃದು ಅಥವಾ ನಂತರ ಮತ್ತು ನೀವು ಉದ್ಯೋಗದಾತರ ವಲಯದಲ್ಲಿ ಹೆಚ್ಚು ಬೇಡಿಕೆಯ ಉದ್ಯೋಗಿಯಾಗುತ್ತೀರಿ ಅವರು ನಿಮ್ಮಂತಹ ಜನರನ್ನು ಹುಡುಕುತ್ತಿದ್ದಾರೆ ಆದ್ದರಿಂದ ಈ ಕೌಶಲ್ಯ ಸಕ್ರಿಯ ಆಲಿಸುವಿಕೆಯನ್ನು ಅಭಿವೃದ್ಧಿಪಡಿಸಿ ನಾನು ಇದನ್ನು ತೀರ್ಮಾನಿಸಲು ಪ್ರಯತ್ನಿಸುತ್ತಿರುವಾಗ ಈ ಸಣ್ಣ ಉಲ್ಲೇಖದ ಬಗ್ಗೆ ನೀವು ಯೋಚಿಸಬೇಕೆಂದು ನಾನು ಬಯಸುತ್ತೇನೆ ನೀವು ಮಾತನಾಡುವಾಗ ನೀವು ಈಗಾಗಲೇ ತಿಳಿದಿರುವದನ್ನು ಮಾತ್ರ ಪುನರಾವರ್ತಿಸುತ್ತೀರಿ ನೀವು ಮಾತನಾಡುವಾಗ ನೀವು ಈಗಾಗಲೇ ತಿಳಿದಿರುವದನ್ನು ಮಾತ್ರ ಪುನರಾವರ್ತಿಸುತ್ತೀರಿ ಆದರೆ ನೀವು ಕೇಳಿದರೆ ನೀವು ಹೊಸದನ್ನು ಕಲಿಯಬಹುದು ಆದ್ದರಿಂದ ಇದನ್ನು ನಿಮ್ಮ ಮಂತ್ರವಾಗಿ ಇರಿಸಿ ಕಡಿಮೆ ಮಾತನಾಡಿ ಹೆಚ್ಚು ಆಲಿಸಿ ನನ್ನ ಮಾತನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು